ಡಿಸಿ ಸರ್ಕ್ಯೂಟ್ಗಳDC circuits ನ್ನು ಪರಿಹರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಆದರೆ ಯಾವಾಗ ಸಿಂಗಲ್ ಫೇಸ್ ಮತ್ತು 3 ಫೇಸ್ ಎಸಿ ಸರ್ಕ್ಯೂಟ್ಗಳುಬರುತ್ತದೆ ಆ ಸಮಯದಲ್ಲಿ ಉದಾಹರಣೆಗಳ ಸಂಖ್ಯೆ ಕಡಿಮೆ ಇರುತ್ತದೆ ಏಕೆಂದರೆ ಅವುಗಳ ಸಂಕೀರ್ಣ ಸಂಖ್ಯೆ ಒಳಗೊಂಡಿರುತ್ತದೆ ಆದ್ದರಿಂದಎಲ್ಲಾ ಯಾವುದೇ ಸಿದ್ಧಾಂತಗಳು ಮತ್ತು ಪ್ರಮೇಯಗಳು ಈ ಎಲ್ಲಾ ಪ್ರಮೇಯಗಳನ್ನು ಅನ್ವಯಿಸುವ ಕಾನೂನುಗಳು ಎಸಿ ಸರ್ಕ್ಯೂಟ್ಗಳಿಗೆ ಸಮಾನವಾಗಿ ಅನ್ವಯವಾಗುತ್ತವೆ ಆದರೆ ಉದಾಹರಣೆಗಳ ಸಂಖ್ಯೆ ಕಡಿಮೆ ಇರುತ್ತದೆ ಆದರೆ ಡಿಸಿ ಸರ್ಕ್ಯೂಟ್ನಲ್ಲಿ ಯಾವುದೇ ರೀತಿಯ ಗೊಂದಲ ಅಥವಾ ಯಾವುದೇ ರೀತಿಯ ಸಮಸ್ಯೆಯನ್ನು ಹೊಂದಿರದಂತಹ ಸಮಸ್ಯೆಗಳನ್ನು ತೋರಿಸುತ್ತದೆ ಆದ್ದರಿಂದ ನಾವು ಈ ಸಮಸ್ಯೆಗೆ ಬರೋಣ ಆದ್ದರಿಂದ ಈ ಸರ್ಕ್ಯೂಟ್ ಈ ರೀತಿಯಾಗಿದೆ ಆದ್ದರಿಂದ ಇದು ಉದಾಹರಣೆ 12 ಆಗಿದೆ ಈ ಸಮಸ್ಯೆಯಲ್ಲಿ ನೋಡ್ 1ನೋಡ್ 2ನೋಡ್ 3 ಯ ವೋಲ್ಟೇಜ್ v1 v2 v3 ಮತ್ತು ಕರೆಂಟ್ i2 ಈ 4 ಪ್ರಮಾಣಗಳನ್ನು ಅನ್ನು ಕಂಡುಹಿಡಿಯಬೇಕು ಮತ್ತು ಇಲ್ಲಿ i1 ವಿದ್ಯುತ್ ಪ್ರವಾಹವನ್ನು ನೀಡಲಾಗಿದೆ ಇತರ ಶಾಖೆಗಳ ವಿದ್ಯುತ್ ಪ್ರವಾಹವನ್ನು ನೀಡಲಾಗುವುದಿಲ್ಲ ಆದರೆ ಅವುಗಳನ್ನು ಊಹಿಸಬೇಕು ಮತ್ತು ಅದರ ಪ್ರಕಾರ ಪರಿಹರಿಸಬೇಕಾಗುತ್ತದೆ ಉದಾಹರಣೆಗೆ ಈ ಶಾಖೆಗಳ ವಿದ್ಯುತ್ ಪ್ರವಾಹವನ್ನು i3 ಆಗಿದ್ದರೆ ಈ ದಿಕ್ಕಿನಲ್ಲಿ ತೆಗೆದುಕೊಳ್ಳಬೇಕು ಆದ್ದರಿಂದ ನಂತರ ವಾಸ್ತವವಾಗಿ i4 i5ಅನ್ನು ನೇರವಾಗಿ ಬರೆದಿಲ್ಲ ಆದ್ದರೆ ಮೊದಲನೆಯದು i1 ಏನೆಂದು ತಿಳಿದಿರಬೇಕು ಯಾವುದೇ ರೆಫೆರೆಂಸ್ ನೋಡ್ ವೋಲ್ಟೇಜ್ ಸಂಬಂಧಿಸಿದಂತೆ ನೋಡ್ ವೋಲ್ಟೇಜ್ 0 ಆಗಿರುತ್ತದೆ v00 ಮೊದಲು v1 ಕಂಡುಹಿಡಿಯಬೇಕು ವಾಸ್ತವವಾಗಿ ಈ v1 ಗ್ರೌಂಡ್ಗೆ ಸಂಬಂಧಿಸಿದಂತೆಇದು ಇಲ್ಲಿಂದ ಇಲ್ಲಿಗೆ ಇದು ನಕಾರಾತ್ಮಕವಾಗಿದೆ ಮತ್ತು ಇದು ಧನಾತ್ಮಕವಾಗಿರುತ್ತದೆ KVL ನ್ನು ಅನ್ನು ಅನ್ವಯಿಸಿದಾಗ ಇದು 12v ವೋಲ್ಟೇಜ್ ಆಗಿದೆ ಮತ್ತು ಇದು ವಾಸ್ತವವಾಗಿ 4 Ω ಪ್ರತಿರೋಧಆಗಿದೆ ಇದರರ್ಥ ಇದು ಒಂದು ಮತ್ತು ಕರೆಂಟ್ i1 ಮತ್ತು ಇದು ನೋಡ್ 1 ಗ್ರೌಂಡ್ ಸಂಬಂದಿಸಿದಂತೆ v1 ಈಗ KVL ಅನ್ವಯಿಸಿದಾಗ 12 4 i1 v1 0 ಎಂದಾಗುತ್ತದೆ ಇದರರ್ಥ i1 4 ಆಗಿದೆ ನೋಡ್ 1 ನಲ್ಲಿ KCL ನ್ನು ಅನ್ವಯಿಸಬೇಕು ಆಗ i3 6 ಅದೇ ರೀತಿ i4 6 ಈ ನೋಡ್ 1 ನಲ್ಲಿ i1 ಒಳಬರುವ ಕರೆಂಟ್ ಮತ್ತು i3 i4 ಹೊರಹೋಗುವ ಕರೆಂಟ್ ಆದ್ದರಿಂದ KCL ಅನ್ನು ಅನ್ವಯಿಸಿದರೆ i3 i4 ಆಗಿರುತ್ತವೆ ಇದರರ್ಥ ನೋಡ್ 1 ನಲ್ಲಿ KCL ಅನ್ನು ಅನ್ವಯಿಸಿದರೆ 4 6 ವಾಸ್ತವವಾಗಿ i4 6 ಆಗಿದೆ ಆದ್ದರಿಂದ ನೋಡ್ 1 ನಲ್ಲಿ ಸಮೀಕರಣವನ್ನು 4 6 ಬರೆಯಬಹುದು ಸರಳೀಕರಣದ ನಂತರ 7 v1 2 v2 2 v3 36 ಇದು ಸಮೀಕರಣ 1 ಅದೇ ರೀತಿ KCL ಅನ್ನು ನೋಡ್ 2 ನಲ್ಲಿ ಅನ್ವಯಿಸಿಬೇಕು ಇಲ್ಲಿ i1 i4 i3 i5i6 2 ampere ವಿದ್ಯುತ್ ಪ್ರವಾಹ ಮೂಲವಿದೆ ನೋಡ್ 2 ನಲ್ಲಿ KCL ಅನ್ವಯಿಸಿದಾಗ i4 ಒಳಬರುವ ವಿದ್ಯುತ್ ಪ್ರವಾಹ ಮತ್ತು i6 ಮತ್ತು i2ಈ ಪ್ರವಾಹವು ಟರ್ಮಿನಲ್ ನಿಂದ ನಿರ್ಗಮಿಸುತ್ತದೆ ಆದುದರಿಂದ i4 i6 i2 ಆದ್ದರಿಂದ ನೋಡ್ 2 ನಲ್ಲಿ KCL ಅನ್ನು ಅನ್ವಯಿಸುತ್ತಿದೆ ಆದ್ದರಿಂದ i4 6 i6 ಈ ಸಂದರ್ಭದಲ್ಲಿ ಆದ್ದರಿಂದ i4 6 i6 ಅಂದರೆ ಈ ಶಾಖೆಯ ಪ್ರವಾಹವು i6 ಆಗಿದೆ ಆದ್ದರಿಂದ ಇದು 6 12 ಯಾಕೆಂದರೆ 12 Ω ರೆಸಿಸ್ಟರ್ ನೋಡ್ 2 KCL ಸಮೀಕರಣವಾಗಿದೆ ಆದ್ದರಿಂದನೋಡ್ 2 ನ ಸಮೀಕರಣವು 6 v2 12 6 2 v1 5 v2 v2 0 ಆಗಿದೆ ಅದೇ ರೀತಿ ನೋಡ್ 3 ನಲ್ಲಿ KCL ಅನ್ವಯಿಸಬಹುದು ಆದ್ದರಿಂದ 2 ಆಂಪಿಯರ್ ವಿದ್ಯುತ್ ಪ್ರವಾಹವು ಪ್ರವೇಶಿಸುತ್ತಿದೆ ಮತ್ತು 2 ampere i2 i3 i6 ಈ ನೋಡ್ ನ್ನು ಪ್ರವೇಶಿಸುತ್ತದೆ ಮತ್ತು i5 ಟರ್ಮಿನಲ್ ನಿಂದ ನಿರ್ಗಮಿಸುತ್ತದೆ ಅದ್ದುದರಿಂದ i3 i62 i5 ಅದೇ ರೀತಿ ನೋಡ್ 3 ರಲ್ಲಿ KCL ಅನ್ವಯಿಸಿದಾಗ i3 6 i6 6 i5 v3 12 ಈ ಮೇಲಿನ ಸಮೀಕರಣ ವನ್ನು ಸರಳಿಕರಿಸಿದಾಗ 2v1 2v25v324 ಸಿಗುತ್ತದೆ ನೋಡ್ 3 ನಲ್ಲಿ 1 2 ಮತ್ತು 3 ಸಮೀಕರಣವನ್ನು ಕ್ರ್ಯಾಮರ್ಸ್ ನಿಯಮ ಉಪಯೋಗಿಸಿ ಕಂಡು ಹಿಡಿಯಬೇಕು ಆದ್ದರಿಂದ v1 12 volt v2 72 7 v3967 ಮತ್ತು i1 12 v1 4 0 ಮತ್ತು 4 Ω resistor ನಲ್ಲಿ ಪವರ್ ಡೆಸಿಪೇಷನ್0 ಆಗಿದೆ ಆದ್ದರಿಂದ ಉಳಿದ 5 ರೆಸಿಸ್ಟರ್ 6 Ω 6 Ω 6 Ω 12 Ω 12Ω ನಲ್ಲಿ ಶಕ್ತಿ ವಿಘಟನೆಯನ್ನು ಕಂಡು ಹಿಡಿಯಬೇಕಾಗಿದೆ i1 0 ಆಗಿರುವುದರಿಂದ ವಿಘಟನೆ 0 ಆಗಿದೆ ಉಳಿದವು 1 2 3 4 ಮತ್ತು 5 ನಿರೋಧಕಗಳು ಇವೆ ಆದ್ದರಿಂದ R ನ ಪರಿಭಾಷೆಯಲ್ಲಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು ನಂತರ v2R ಸಮೀಕರಣ ಉಪಯೋಗಿಸಿ ಶಕ್ತಿ ವಿಘಟನೆಯನ್ನು ಕಂಡು ಹಿಡಿಯಬಹುದು P 16v1 v32 v1 v22v2 v32v2212v3212 27 428watt ಮತ್ತು 2 ampere ಕರೆಂಟ್ ಮೂಲದ ಅಡ್ಡಲಾಗಿ ವೋಲ್ಟೇಜ್ 967 volt ಮತ್ತು 2 ಆಂಪಿಯರ್ ವಿದ್ಯುತ್ ಮೂಲದಿಂದ ಸರಬರಾಜು ಮಾಡಲ್ಪಟ್ಟ ವೋಲ್ಟೇಜ್ 90 ಅದು v x i ಆಗಿರುತ್ತದೆ ಆದ್ದರಿಂದ v3 ವಿದ್ಯುತ್ ಮೂಲದಾದ್ಯಂತದ ವೋಲ್ಟೇಜ್ ಆಗಿದೆ ಈ ವೋಲ್ಟೇಜ್ v3 ಮತ್ತು 2 ಆಂಪಿಯರ್ ಪ್ರವಾಹವು ನೋಡ್ ನ್ನು ಪ್ರವೇಶಿಸುತ್ತಿದೆ Pv3 x i ಅಂದರೆ P96 7x 227 42 watt ಆಗಿದೆ ಆದ್ದರಿಂದ ವಿದ್ಯುತ್ ಮೂಲದಿಂದ ಸರಬರಾಜು ಮಾಡಲ್ಪಟ್ಟಿದೆ ಏಕೆಂದರೆ ಸರ್ಕ್ಯೂಟ್ನಲ್ಲಿ i1 0 ಅಂದರೆ ವೋಲ್ಟೇಜ್ ಮೂಲದಿಂದ ಸರಬರಾಜು 12 xi1 0 ಅಂದರೆ ಈ ಸರ್ಕ್ಯೂಟ್ ಕಾನ್ಫಿಗರೇಶನ್ಗೆ ಅನುಗುಣವಾಗಿ ಈ ವೋಲ್ಟೇಜ್ ಮೂಲವನ್ನು ಒದಗಿಸಲಾಗುವುದಿಲ್ಲ ನೋಡಲ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ಈ ಸಮಸ್ಯೆಯಲ್ಲಿ ಇರುವ v1 v2 i1 i2 i3 ಮತ್ತು i4ಕಂಡು ಹಿಡಿಯಬೇಕು ಇಡನ್ನಿ fig ರಲ್ಲಿ ಕೊಡಲಾಗಿದೆ ಆದ್ದರಿಂದಅದನ್ನು ಹೇಗೆ ಪರಿಹರಿಸುವುದು ಎಂಬುದು ಇಲ್ಲಿ ಒಂದು ವೋಲ್ಟೇಜ್ ಮೂಲವಿದೆ ಅದರ ನಡುವೆ 2 ರೆಪರೆಂಸ್ ನೋಡ್ v1 v2 ಮತ್ತು ಒಂದು 2 Ω ಪ್ರತಿರೋಧವನ್ನು ಹೊಂದಿದೆ ಮೊದಲು i2 ಕಂಡುಹಿಡಿಯಬೇಕು ಇದು ರೆಫರೆಂಸ್ ವೋಲ್ಟೇಜ್ v 0 0 ಮತ್ತು v1 ಮತ್ತು v2 ಆಗಿದೆ ಆದ್ದರಿಂದ ಈ ವೋಲ್ಟೇಜ್ ವಾಸ್ತವವಾಗಿ ಗ್ರೌಂಡ್ಗೆ ಸಂಬಂಧಿಸಿದಂತೆ v1 v2 ನೋಡಲ್ ವೋಲ್ಟೇಜ್ ಆಗಿದೆ ಮೊದಲು i2 ಅನ್ನು ಕಂಡುಹಿಡಿಯಬೇಕು KVL ಅನ್ನು ಅನ್ವಯಿಸಿಬೇಕು ಆಗ v2 2 x i2 ಆದ್ದರಿಂದ ವಿದ್ಯುತ್ i2 ಇಲ್ಲಿ ಟರ್ಮಿನಲ್ ಆಗಿದೆ ಆದ್ದರಿಂದ v2 ಆದ್ದರಿಂದ ಅಪ್ರದಕ್ಷಿಣವಾಗಿ ಚಲಿಸುತ್ತದೆ ಮತ್ತೆ ಪ್ರದಕ್ಷಿಣಕಾರವಾಗಿ ಚಲಿಸಿದಾಗ ಇದು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ 32 0 ಅಂದರೆ 2 i2 v1 v2 32 i2 2 ಇದು i2 ಸಮೀಕರಣ ನೋಡ್ 1 ರಲ್ಲಿ KCL ಅನ್ನು ಅನ್ವಯಿಸಿಬೇಕು ಇಲ್ಲಿ 9 ಆಂಪಿಯರ್ ವಿದ್ಯುತ್ ಮೂಲ ಪ್ರವೇಶಿಸುತ್ತಿದೆ ಮತ್ತು i3 i2 ಮತ್ತು i1ನೋಡ್ನಿಂದ ನಿರ್ಗಮಿಸುತ್ತದೆ i1 i2 i3 9 ಮತ್ತು i1 v1 5 i3 4 i1 i2 i3 ಬೆಲೆಯನ್ನು ಹಾಕಿದಾಗ 9 ಇದು v1 ಮತ್ತು v2 ನ ಪರಿಭಾಷೆಯಲ್ಲಿ ಮೊದಲ ಸಮೀಕರಣವಾಗಿರುತ್ತದೆ ಆದ್ದರಿಂದ i2 2 1 ಇದೇ ರೀತಿ ನೋಡ್ 2 ನಲ್ಲಿ KCL ಅನ್ನು ಅನ್ವಯಿಸಬೇಕು ಈ ಆ ನೋಡ್ನಲ್ಲಿ 4 ಆಂಪಿಯರ್ ವಿದ್ಯುತ್ ಪ್ರವಾಹವು ಪ್ರವೇಶಿಸುತ್ತಿದೆ 4 ampere ಮತ್ತು i2 i3ನೋಡ್ಗೆ ಪ್ರವೇಶಿಸುತ್ತಿದೆ i4 ನೋಡ್ ನಿಂದ ನಿರ್ಗಮಿಸುತ್ತದೆ i3 4 ಆಗಿದೆ i4 10 v2 10 i2 2 ನೋಡ್ 2 ಸಮೀಕರಣವಾಗಿದೆ ಆದ್ದರಿಂದ ಸರಳೀಕರಣದ ನಂತರ 15 v1 17 v2 40 ಸಿಗುತ್ತದೆ 1 ಮತ್ತು 2 ಸಮೀಕರಣಗಳನ್ನು ಪರಿಹರಿಸಿಹಾರಿಸಿದಾಗ v1 50v ಮತ್ತು v2 30 volt ಸಿಗುತ್ತದೆ i1 v1 5 505 10amps i2 2 2 6amps ಅಂದರೆ ಸರ್ಕ್ಯೂಟ್ನಲ್ಲಿ ತೋರಿಸಿದ ದಿಕ್ಕಿನ ವಿರುದ್ದ ದಿಕ್ಕಿನಲ್ಲಿ ವಿದ್ಯುತ್ ಹರಿಯುತ್ತಿದೆ i3 5 ampere ಮತ್ತು i4 3 ampere ಆಗಿದೆ ಮುಂದಿನದು ಈ fig 19 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ನೋಡ್ ವೋಲ್ಟೇಜ್ v1 v2 v3 v4 ಅನ್ನು ಕಂಡುಹಿಡಿಯಬೇಕು ಇಲ್ಲಿ ಇದು ಸಾಮಾನ್ಯ ನೋಡ್ ಏಕೆಂದರೆ v3 ಮೂಲತಃ 2 ಒಟ್ಟಿಗೆ ಸಂಪರ್ಕಗೊಂಡಿದೆ ಅಂತೆಯೇ ಈ 2 ನೋಡ್ಗಳು ಸಾಮಾನ್ಯ ನೋಡ್ ಆಗಿರುತ್ತವೆ ಏಕೆಂದರೆ ಈ 2 ರ ಮದ್ಯೆ ಯಾವುದೇ ವಿದ್ಯುತ್ ಎಲಿಮೆಂಟ್ಗಳಿಲ್ಲ ಆದ್ದರಿಂದ ಮೂಲತಃ ಇಲ್ಲಿ ಅದು 4 ಎಂದರೆ ಇಲ್ಲಿ v4 ಆಗಿದೆ ಅದು ನೋಡ್ ಸಂಖ್ಯೆ 4 ಆಗಿದ್ದರೆ ಇದು ಕೂಡ 4 ಇನ್ನೊಂದು ಮಧ್ಯಂತರ ಪಾಯಿಂಟ್ v2 ಅನ್ನು ಕಂಡುಹಿಡಿಯಲು ಸಹ ಕೇಳಲಾಗಿದೆ ಇಲ್ಲಿ ಮೂಲತಃ 3 ನೋಡ್ ಇದೆ ಮೊದಲು v3 ಮತ್ತು ಇನ್ನೊಂದು v4 ಇಲ್ಲಿ KCL ಅನ್ನು ಅನ್ವಯಿಬೇಕು ಮತ್ತು ಪರಿಹರಿಸಿ ವಿದ್ಯುತ್ ನ್ನು ಕಂಡು ಹಿಡಿದರೆ ಸುಲಭವಾಗಿ v2 ಲೆಕ್ಕಾಚಾರ ಮಾಡಬಹುದು ಇಲ್ಲಿ ಒಂದು ವೋಲ್ಟೇಜ್ ಮೂಲ ಮತ್ತು ಇಲ್ಲಿ 1 ವಿದ್ಯುತ್ ಮೂಲವನ್ನು ಹೊಂದಿದೆ ಮತ್ತು ಇಲ್ಲಿ ಒಂದು ಸ್ವತಂತ್ರ ವಿದ್ಯುತ್ ಮೂಲವನ್ನು ಸಹ ಹೊಂದಿದೆ ನೋಡ್ 1 ನಲ್ಲಿ KCL ಅನ್ನು ಅನ್ವಯಿಸಿಬೇಕು ಇಲ್ಲಿ ಗ್ರೌಂಡ್ ಪೊಟೆಂಶಿಯಲ್ ಎಂದು ಗಮನಿಸಿದರೆ ಆದ್ದರಿಂದ ನೋಡ್ 1 ನಲ್ಲಿ ಇದನ್ನು ಅನ್ವಯಿಬೇಕು ಆಗ v12 1 v140 v36 0 ಈ ಗ್ರೌಂಡ್ ಗೆ ಸಂಭಂಧಿಸಿದಂತೆ v1 ಅಂದರೆ ಮತ್ತು v3 ಆಗಿದೆ ಈಗ ಪ್ರದಕ್ಷಿಣಾಕಾರವಾಗಿ KVL ಅನ್ವಯಿಸಿದಾಗ 6 x i6 40 v3 v1 0 i6 v140 v36 ನೋಡ್ 1 ರಲ್ಲಿ v12 1 v1 40 v3 60 ಆಗಿದೆ 10v1 7v3 40 ಅಂತೆಯೇ ನೋಡ್ 3 ರಲ್ಲಿ v3 ಮತ್ತು v4 KCL ಅನ್ವಯಿಸಿ ಪರಿಹರಿಸಬೇಕು

ನೋಡ್ 3 ರ ಸಮೀಕರಣ 1 6 v140 v36 5 35v141v36v4 380 ಅದೇ ರೀತಿ ನೋಡ್ 4 ರ ಸಮೀಕರಣ 105v436 3v3 8v4 60 ಸಮೀಕರಣ 12 3 ನ್ನು ಪರಿಹರಿಸಿದಾಗ v1 10 volt v3 20 volt v4 15 volt ಸಿಗುತ್ತದೆ ಅಂತಿಮವಾಗಿ v2 ಕಂಡುಹಿಡಿಯಬೇಕು KVL ನ್ನು ಅನ್ವಯಿಸಿದಾಗ v2 40 v3 ಆಗುತ್ತದೆ v3 20 ಆಗಿದೆ ಆದ್ದರಿಂದ v2 20 volt ಆದ್ದರಿಂದ ಪ್ರತಿ ರೆಸಿಸ್ಟರ್ನಲ್ಲಿ ವೋಲ್ಟೇಜ್ ಡ್ರಾಪ್ ನ್ನು ಕಂಡುಹಿಡಿದು ಅದನ್ನು ಮೇಲಿನ ಬೆಲೆಗೆ ಹೋಲಿಸುವಾಗ ಒಂದೇ ಆಗಿದ್ದರೆ ಉತ್ತರ ಸರಿಯಾಗಿದೆ ಇಲ್ಲದಿದ್ದರೆ ಎಲ್ಲೋ ಕೆಲವು ಲೆಕ್ಕಾಚಾರ ತಪ್ಪಾಗಿದೆ ಎಂದರ್ಥ ಆದ್ದರಿಂದ ಈ ನೋಡ್ ವೋಲ್ಟೇಜ್ ವಿಶ್ಲೇಷಣೆ ಮುಗಿದ ನಂತರ ಮುಂದಿನವು ಜಾಲರಿ ವಿಶ್ಲೇಷಣೆನೋಡುವ ಜಾಲರಿ ವಿಶ್ಲೇಷಣೆಯು ಸರ್ಕ್ಯೂಟ್ ಅಸ್ಥಿರಗಳಂತೆ ಮೆಶ್ ವಿದ್ಯುತ್ ಪ್ರವಾಹವನ್ನು ಬಳಸಿಕೊಂಡು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವ ಸಾಮಾನ್ಯ ರೀತಿ ಆಗಿದೆ ವಾಸ್ತವವಾಗಿ ನೋಡಲ್ ವಿಶ್ಲೇಷಣೆ ಅಥವಾ ಜಾಲರಿ ವಿಶ್ಲೇಷಣೆಯಲ್ಲಿ ಸಮೀಕರಣದ ಸಂಖ್ಯೆ ಕಡಿಮೆ ಇರುವುದರಿಂದ ಅನುಕೂಲಕರವಾಗಿದೆ ಮತ್ತು ಏಕಕಾಲದಲ್ಲಿ ಪರಿಹರಿಸಬೇಕಾದ ಸಮೀಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಲೂಪ್ ಯಾವುದೇ ನೋಡ್ ಇಲ್ಲದಿರುವ ಒಂದು ನಿಕಟ ಮಾರ್ಗವಾಗಿದೆ ಲೂಪ್ ಒಂದು ನಿಕಟ ಮಾರ್ಗವಾಗಿದ್ದು ಯಾವುದೇ ನೋಡ್ ಒಂದಕ್ಕಿಂತ ಹೆಚ್ಚು ಬಾರಿ ಹಾದುಹೋಗುವುದಿಲ್ಲ ಜಾಲರಿ ಒಂದು ಲೂಪ್ ಆಗಿದ್ದರೆ ಅದು ಅದರೊಳಗೆ ಬೇರೆ ಯಾವುದೇ ಲೂಪ್ ಅನ್ನು ಕತ್ತರಿಸುವುದಿಲ್ಲ ಮೆಶ್ ಒಂದೇ ಲೂಪ್ ಆಗಿದೆ ಆದರೆ ಒಂದು ಲೂಪ್ನಲ್ಲಿ ಇತರ ಲೂಪ್ ಕೂಡ ಇರಬಹುದು ಆದರೆ ಮೆಶ್ ಒಂದೇ ಲೂಪ್ ಆಗಿರುವಾಗ ಅದರೊಳಗೆ ಬೇರೆ ಯಾವುದೇ ಲೂಪ್ ಇರುವುದಿಲ್ಲ ಆದರೆ ಒಂದು ಲೂಪ್ನಲ್ಲಿ ನಂತರ ಇತರ ಲೂಪ್ಗಳು ಸಹ ಇರಬಹುದು ಆದ್ದರಿಂದ ಒಂದು ಲೂಪ್ ಒಂದಕ್ಕಿಂತ ಹೆಚ್ಚು ಬಾರಿ ನೋಡ್ ಪಾಸ್ ಇಲ್ಲದ ನಿಕಟ ಮಾರ್ಗವಾಗಿದೆ ಮೆಶ್ ಒಂದು ಲೂಪ್ ಆಗಿದ್ದರೆ ಅದು ಅದರೊಳಗೆ ಬೇರೆ ಯಾವುದೇ ಲೂಪ್ ಅನ್ನು ಹೊಂದಿರುವುದಿಲ್ಲ ಆದ್ದರಿಂದ ಲೂಪ್ ಮತ್ತು ನೋಡ್ ಲೂಪ್ ಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಆದ್ದರಿಂದ ಕೊಟ್ಟಿರುವ ಸರ್ಕ್ಯೂಟ್ ನೋಡಲ್ ವಿಶ್ಲೇಷಣೆಗಾಗಿ KCL ಅನ್ನು ಅನ್ವಯಿಸಬೇಕು ಅಜ್ಞಾತ ವೋಲ್ಟೇಜ್ ಪಡೆಯಲು ಮೆಶ್ KVL ಅನ್ನು ಅನ್ವಯಿಸಬೇಕು ಆದ್ದರಿಂದ ನೋಡಲ್ ವಿಶ್ಲೇಷಣೆಯು KCL ಅನ್ನು ಅನ್ವಯಿಸುತ್ತದೆ ಮೆಶ್ ವಿಶ್ಲೇಷಣೆಯಲ್ಲಿ ಅಜ್ಞಾತ ವಿದ್ಯುತ್ ಪ್ರವಾಹಗಳನ್ನು ಪಡೆಯಲು KVLನ್ನು ಅನ್ವಯಿಸಬೇಕು ಆದ್ದರಿಂದ ಮೆಶ್ ವಿಶ್ಲೇಷಣೆಯು ನೋಡಲ್ ವಿಶ್ಲೇಷಣೆಯಂತೆ ಸಾಮಾನ್ಯವಲ್ಲ ಏಕೆಂದರೆ ಇದು ಸರ್ಕ್ಯೂಟ್ಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅದು ವಾಸ್ತವವಾಗಿ ಪ್ಲ್ಯಾನರ್ ಆಗಿದ್ದು ಅದು ವಾಸ್ತವವಾಗಿ ಪ್ಲ್ಯಾನರ್ ಸರ್ಕ್ಯೂಟ್ ಆಗಿರುವ ಸರ್ಕ್ಯೂಟ್ಗೆ ಅನ್ವಯಿಸುತ್ತದೆ ಸಮತಲದಲ್ಲಿ ಎಳೆಯಬಹುದಾದ ಸರ್ಕ್ಯೂಟ್ ಅನ್ನು ವಾಸ್ತವವಾಗಿ ಯಾವುದೇ ಶಾಖೆಗಳು ಒಂದಕ್ಕೊಂದು ದಾಟದೆ ಸಮತಲದಲ್ಲಿ ಎಳೆಯಬಹುದು ಇದನ್ನು ಪ್ಲ್ಯಾನರ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಇಲ್ಲದಿದ್ದರೆ ನೋನ್ ಪ್ಲ್ಯಾನರ್ ಸರ್ಕ್ಯೂಟ್ ಎನ್ನುವರು ಸರ್ಕ್ಯೂಟ್ ದಾಟುವ ಶಾಖೆಗಳನ್ನು ಹೊಂದಿರಬಹುದು ಆದರೆ ಪ್ಲ್ಯಾನರ್ ಸರ್ಕ್ಯೂಟ್ ಆಗಿದ್ದರೆ ಅದನ್ನು ಪುನಃ ಯಾವುದೇ ದಾಟುವ ಶಾಖೆಗಳಿಲ್ಲದೆ ಚಿತ್ರಿಸಬಹುದು ರೇಖಾಚಿತ್ರವನ್ನು ಕೊಟ್ಟರೆ ಅದು ಶಾಖೆಗಳನ್ನು ದಾಟುತ್ತಿದೆ ಎಂದು ಭಾವಿಸೋಣ ಆದರೆ ಯಾವುದೇ ದಾಟುವ ಶಾಖೆಗಳಿಲ್ಲದ ರೀತಿಯಲ್ಲಿ ಪುನಃ ಚಿತ್ರಿಸಬಹುದಾದರೆ ಆ ಸರ್ಕ್ಯೂಟ್ ಪ್ಲ್ಯಾನರ್ ಆಗಿರಬಹುದು ಆದ್ದರಿಂದ ನೋಡಲ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ಪ್ಲ್ಯಾನರ್ ಅಲ್ಲದ ಸರ್ಕ್ಯೂಟ್ಗಳನ್ನು ನಿರ್ವಹಿಸಬಹುದು ಆದರೆ ಅವುಗಳನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಈ ಅಧ್ಯಾಯದಲ್ಲಿ ಪರಿಗಣಿಸಲಾಗದ ವಿಶ್ಲೇಷಣೆ ಆದ್ದರಿಂದ ತಿಳುವಳಿಕೆಯ ಉದ್ದೇಶಕ್ಕಾಗಿ ಅದನ್ನು ಅಧ್ಯಾಯವಾಗಿ ಓದಿ ತಿಳುವಳಿಕೆಯ ಉದ್ದೇಶಕ್ಕಾಗಿ ಇವುಗಳನ್ನು ಪರಿಗಣಿಸಬೇಕು ತದನಂತರ ಮೆಶ್ ಮತ್ತು ಲೂಪ್ ನ ವ್ಯತ್ಯಾಸ ನೋಡುವ